ಕನೆಕ್ಟಿವಿಟಿಯ ಹಿಂದಿನ 2 ಉಪನ್ಯಾಸಗಳಲ್ಲಿ ನಾವು ಪ್ರಾಥಮಿಕವಾಗಿ ಲೆಗಸಿ ಪ್ರೋಟೋಕಾಲ್ಗಳ ಮೇಲೆ ಕೇಂದ್ರೀಕರಿಸಿದ್ದೇವೆ ಅವುಗಳು ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ನಿರ್ದಿಷ್ಟವಾದ ಉದ್ಯಮದ ನಿರ್ದಿಷ್ಟ ಅವಶ್ಯಕತೆಗಳ ವಿಶ್ವಾಸಾರ್ಹತೆ ಕಡಿಮೆ ಸುಪ್ತತೆ ಕಡಿಮೆ ನಡುಗುವಿಕೆ ಮತ್ತು ಮುಂತಾದವುಗಳ ಕೈಗಾರಿಕಾ ಸಂವಹನವನ್ನು ನೀಡುತ್ತಿವೆ ಆದರೆ ಕೈಗಾರಿಕಾ ಸಂದರ್ಭಗಳಲ್ಲಿ ಬಳಸಬಹುದಾದ ಹಲವು ವಿಭಿನ್ನ ಪ್ರೋಟೋಕಾಲ್ಗಳಿವೆ ವರ್ಷಗಳಲ್ಲಿ ಹಲವು ವಿಭಿನ್ನ ಪ್ರೋಟೋಕಾಲ್ಗಳು ವಿಕಸನಗೊಂಡಿವೆ ವಿಶೇಷವಾಗಿ ವೈರ್ಲೆಸ್ ಸಂವಹನ ಕಡಿಮೆ ಶಕ್ತಿಯ ವೈರ್ಲೆಸ್ ಸಂವಹನ IoT ಆಧಾರಿತ ಸಂವಹನ ಮತ್ತು ಮುಂತಾದವುಗಳ ಆಗಮನದೊಂದಿಗೆ ಹಲವು ವಿಭಿನ್ನ ಪ್ರೋಟೋಕಾಲ್ಗಳು ವಿಕಸನಗೊಂಡಿವೆ ಆದ್ದರಿಂದ ನಾವು ಪ್ರಸ್ತುತ ನೋಡಿದರೆ ನಾವು ಇಂಡಸ್ಟ್ರಿ 4 0 ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಕೈಗಾರಿಕಾ ಕ್ರಾಂತಿಯು 1 2 3 ರ ವಿವಿಧ ತಲೆಮಾರುಗಳ ಮೂಲಕ ಸಂಭವಿಸಿದೆ ಮತ್ತು ಪ್ರಸ್ತುತ ನಾವು ಸಂಪರ್ಕದ ಮೇಲೆ ಕೇಂದ್ರೀಕರಿಸುವ 4 0 ಕುರಿತು ಮಾತನಾಡುತ್ತಿದ್ದೇವೆ ಈಗ ಈ ನಿರ್ದಿಷ್ಟ ಸಂದರ್ಭದಲ್ಲಿ ವಿವಿಧ IoT ತಂತ್ರಜ್ಞಾನಗಳು ಬಂದಿವೆ ಇದು ಉದ್ಯಮ 4 0 ಅನ್ನು ಬೆಂಬಲಿಸುವ ಅವಶ್ಯಕತೆಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ ಈ ನಿರ್ದಿಷ್ಟ ಕೋರ್ಸ್ನ ಪ್ರಾರಂಭದಲ್ಲಿ IoT ಕುರಿತು ಪರಿಚಯಾತ್ಮಕ ವಿಭಾಗದಲ್ಲಿ ನಾವು ಚರ್ಚಿಸಿದಂತಹ ಪ್ರೋಟೋಕಾಲ್ಗಳು ವಿವಿಧ IoT ಪ್ರೋಟೋಕಾಲ್ಗಳ ಕುರಿತು ಮಾತನಾಡಿದರು AMQP MQTT ಮತ್ತು ನಾವು ಇಲ್ಲಿಯವರೆಗೆ ಅನುಸರಿಸಿದ ಇತರ ಹಲವು ಪ್ರೋಟೋಕಾಲ್ಗಳನ್ನು ಈ ಹಿಂದಿನ ಉಪನ್ಯಾಸಗಳಲ್ಲಿ ಚರ್ಚಿಸಿದ ಈ ಪರಂಪರೆಯ ಕೈಗಾರಿಕಾ ಸಂವಹನ ಪ್ರೋಟೋಕಾಲ್ಗಳಿಗೆ ಹೆಚ್ಚುವರಿಯಾಗಿ ಬಳಸಬಹುದು ಹೆಚ್ಚುವರಿಯಾಗಿ ನಾವು ವಿವಿಧ ಇತರ ಸುಧಾರಿತ ಪ್ರೋಟೋಕಾಲ್ಗಳನ್ನು ನಿರ್ದಿಷ್ಟವಾಗಿ ವಿವಿಧ ವೈರ್ಲೆಸ್ ಸಂವಹನ ತಂತ್ರಜ್ಞಾನಗಳಿಗೆ ಸೇರಿದ ಪ್ರೋಟೋಕಾಲ್ಗಳನ್ನು ಬಳಸಬಹುದಾಗಿದ್ದು ವಿವಿಧ ಸಾಧನಗಳಾದ ಕೈಗಾರಿಕಾ ಯಂತ್ರಗಳು ವಿವಿಧ ರೀತಿಯ ಕೈಗಾರಿಕಾ ಯಂತ್ರಗಳು ರೊಬೊಟಿಕ್ಸ್ ರೊಬೊಟಿಕ್ ಯಂತ್ರಗಳು ರೊಬೊಟಿಕ್ ಸಾಧನಗಳ ನಡುವೆ ಸಂಪರ್ಕವನ್ನು ಒದಗಿಸಲು ಬಳಸಬಹುದು ಉದ್ಯಮದಲ್ಲಿ ಕ್ಯಾಮೆರಾಗಳು ಮತ್ತು ಹೀಗೆ ಮತ್ತು ನೆಟ್ವರ್ಕ್ಗಳ ಸೇವಾ ನಿಯತಾಂಕಗಳ ವಿವಿಧ ಗುಣಮಟ್ಟವನ್ನು ಬೆಂಬಲಿಸುವುದು ವಿಳಂಬ ಲಭ್ಯತೆ ವಿಶ್ವಾಸಾರ್ಹತೆ ಥ್ರೋಪುಟ್ ಮತ್ತು ಮುಂತಾದವುಗಳ ವಿಷಯದಲ್ಲಿ ನಿರ್ಮಿಸಲಾಗುತ್ತಿದೆ ಒಟ್ಟಾರೆಯಾಗಿ ಅಪೇಕ್ಷಣೀಯವೆಂದರೆ ನೀವು ವೈರ್ಡ್ ಅಥವಾ ವೈರ್ಲೆಸ್ ಅಥವಾ ಪರಂಪರೆ ಅಥವಾ ಆಧುನಿಕವಾದವುಗಳಾಗಬಹುದಾದ ವಿಭಿನ್ನ ಪ್ರೋಟೋಕಾಲ್ಗಳ ವಿಂಗಡಣೆಯನ್ನು ಬಳಸುತ್ತಿದ್ದರೂ ಸಹ ಏಕೀಕೃತ ಸಂಪರ್ಕವನ್ನು ಹೊಂದುವುದು ಮುಖ್ಯವಾದುದು ಏಕೀಕೃತ ಸಂಪರ್ಕವನ್ನು ನೀಡಲು ಸಾಧ್ಯವಾಗುತ್ತದೆ ಏಕೀಕೃತ ಸಂಪರ್ಕ ಎಂದರೆ ಏನು ತಡೆರಹಿತ ಸಂಪರ್ಕ ಬಳಕೆದಾರರಿಗೆ ನಿರ್ದಿಷ್ಟ ಅವಶ್ಯಕತೆಗಳು ಸನ್ನಿವೇಶಗಳು ನಿದರ್ಶನಗಳು ಸಂದರ್ಭಗಳು ಮತ್ತು ಮುಂತಾದವುಗಳ ಆಧಾರದ ಮೇಲೆ ಯಾವ ಪ್ರೋಟೋಕಾಲ್ ಅನ್ನು ಹೇಗೆ ಬಳಸಲಾಗುತ್ತಿದೆ ಎಂಬುದನ್ನು ತಿಳಿದಿರುವುದಿಲ್ಲ ಬಳಕೆದಾರರು ಮೂಲಭೂತವಾಗಿ ಸೇವೆಗಳನ್ನು ಪಡೆಯುತ್ತಾರೆ ಮತ್ತು ದೃಶ್ಯದ ಹಿಂದೆ ಏಕೀಕೃತ ಸಂಪರ್ಕದ ಆರ್ಕಿಟೆಕ್ಚರ್ ಇದೆ ಅದು ಮೂಲಭೂತವಾಗಿ ನಿರ್ದಿಷ್ಟ ಕೈಗಾರಿಕಾ ಅವಶ್ಯಕತೆಗಳನ್ನು ಪೂರೈಸಲು ಒಂದು ಹಂತದಿಂದ ಇನ್ನೊಂದಕ್ಕೆ ಡೇಟಾವನ್ನು ಕಳುಹಿಸಲು ಸಹಾಯ ಮಾಡುತ್ತದೆ ಆದ್ದರಿಂದ ಈ ಲೆಗಸಿ ಪ್ರೋಟೋಕಾಲ್ಗಳು ಮಾಡ್ಬಸ್ TCP RTU ಈ ಫೀಲ್ಡ್ಬಸ್ ಪ್ರೊಫಿಬಸ್ ಇಂಟರ್ ಬಸ್ ಮತ್ತು ಮುಂತಾದವುಗಳಾಗಿವೆ ಆದ್ದರಿಂದ ಈ ಎಲ್ಲಾ ಪ್ರೋಟೋಕಾಲ್ಗಳು ಇದ್ದವು ಜೊತೆಗೆ ನೀವು MQTT AMQP ಮತ್ತು IOT ಯುಗದಲ್ಲಿ ಜನಪ್ರಿಯವಾಗಿರುವಂತಹ ಹೊಸ ಪ್ರೋಟೋಕಾಲ್ಗಳನ್ನು ಹೊಂದಿದ್ದೀರಿ ಜೊತೆಗೆ ನಾವು ಈಗ ಚರ್ಚಿಸಲು ಹೊರಟಿರುವ ಕೆಲವು ಇತರವುಗಳಿವೆ ಅವುಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯವಾಗಿರುವ 5G ಸ್ಪರ್ಶ ಇಂಟರ್ನೆಟ್ ಇತ್ಯಾದಿ ಅವರು ಬಳಸಬಹುದಾದ ವಿಭಿನ್ನ ಪ್ರೋಟೋಕಾಲ್ಗಳನ್ನು ಬೆಂಬಲಿಸುವ ಏಕೀಕೃತ ರೀತಿಯ ಪ್ಲಾಟ್ಫಾರ್ಮ್ ಅನ್ನು ನೀಡಲು ಅವುಗಳನ್ನು ಒಟ್ಟಿಗೆ ಸಂಯೋಜಿಸಬಹುದು ಮತ್ತು ಏಕೀಕೃತ ಸಂಪರ್ಕವನ್ನು ನೀಡಬಹುದು ಮುಂದಿನ ಪ್ರಮುಖವಾದದ್ದು ಆಪ್ಟಿಮೈಸ್ಡ್ ಸೇವೆ ಮೀಸಲಾದ ನೆಟ್ವರ್ಕ್ ಸಂವಹನ ಕಡಿಮೆ ಲೇಟೆನ್ಸಿ ಸಂವಹನ ಅಲ್ಟ್ರಾ ವಿಶ್ವಾಸಾರ್ಹ ಸಂವಹನ ಇವುಗಳೆಲ್ಲವೂ ಕಾಳಜಿ ವಹಿಸಬೇಕಾದ ವಿಭಿನ್ನ ಇತರ ಉದ್ಯಮ ನಿರ್ದಿಷ್ಟ ಅವಶ್ಯಕತೆಗಳಾಗಿವೆ ಆದ್ದರಿಂದ ಈ ಕಡಿಮೆ ಸುಪ್ತ ಸಂವಹನವನ್ನು ಅರ್ಥಮಾಡಿಕೊಳ್ಳಲಾಗಿದೆ ಅಲ್ಟ್ರಾ ವಿಶ್ವಾಸಾರ್ಹ ಸಂವಹನವನ್ನು ಸಹ ಅರ್ಥೈಸಲಾಗುತ್ತದೆ ಈ ಮೀಸಲಾದ ನೆಟ್ವರ್ಕ್ ಎಂದರೇನು ಕಸ್ಟಮೈಸ್ ಮಾಡಿದ ಅವಶ್ಯಕತೆಗಳು ಮೂಲಭೂತವಾಗಿ ಕಸ್ಟಮೈಸ್ ಮಾಡಲಾದ ಅವಶ್ಯಕತೆಗಳನ್ನು ಪೂರೈಸಬೇಕು ಜೊತೆಗೆ ವಿವಿಧ ಉದ್ಯಮಗಳು ನಿರ್ದಿಷ್ಟವಾಗಿ ವಿಭಿನ್ನ ಕೈಗಾರಿಕಾ ವಲಯಗಳು ನಿರ್ದಿಷ್ಟವಾದ ಕಸ್ಟಮೈಸ್ ಮಾಡಿದ ಅವಶ್ಯಕತೆಗಳನ್ನು ಹೊಂದಿವೆ ಕಸ್ಟಮೈಸ್ ಮಾಡಿದ ಅವಶ್ಯಕತೆಗಳನ್ನು ಪೂರೈಸಲು ಮತ್ತು ಆಪ್ಟಿಮೈಸ್ ಮಾಡಲು ಆ ಮೀಸಲಾದ ನೆಟ್ವರ್ಕ್ ಪರಿಹಾರಗಳನ್ನು ಬಳಸಬೇಕಾಗುತ್ತದೆ ಜೊತೆಗೆ ಈ ಗ್ರಾಹಕರ ಅವಶ್ಯಕತೆಗಳನ್ನು ಪೂರೈಸುವುದರೊಂದಿಗೆ ಆಪ್ಟಿಮೈಸ್ಡ್ ಸೇವಾ ಕೊಡುಗೆಗಳನ್ನು ಮಾಡಬೇಕಾಗುತ್ತದೆ ಆದ್ದರಿಂದ ನಾವು ವಿಭಿನ್ನ ಪ್ರೋಟೋಕಾಲ್ಗಳನ್ನು ನೋಡುತ್ತೇವೆ ಉದಾಹರಣೆಗೆ ವಿಭಿನ್ನ ಸಮುದಾಯ ಉಪಕ್ರಮಗಳು ಕೈಗಾರಿಕಾ ಅಗತ್ಯತೆಗಳಿಗೆ ವಿಭಿನ್ನ ಧಾರ್ಮಿಕ ಅಡುಗೆಯನ್ನು ಹೊಂದಿರುವ 3GPP ಈ ಬಿಡುಗಡೆಯಾಗಿದೆ ಬಿಡುಗಡೆ 15 ಮೂಲತಃ ಉದ್ಯಮದ ನಿರ್ದಿಷ್ಟ ಅವಶ್ಯಕತೆಗಳನ್ನು ಪೂರೈಸುತ್ತದೆ ಬಿಡುಗಡೆ 16 ಮೂಲಭೂತವಾಗಿ ಭವಿಷ್ಯದ ಕಾರ್ಖಾನೆಗಳ ಬಗ್ಗೆ ಮಾತನಾಡುತ್ತದೆ ಆದ್ದರಿಂದ ಸ್ಮಾರ್ಟ್ ಕಾರ್ಖಾನೆಗಳು ಮತ್ತು ಹೀಗೆ ಆದ್ದರಿಂದ ಫ್ಯಾಕ್ಟರಿ ಸ್ಮಾರ್ಟ್ ಫ್ಯಾಕ್ಟರಿ ಅವಶ್ಯಕತೆಗಳನ್ನು ಬೆಂಬಲಿಸುವ ವಿಭಿನ್ನ ಬಳಕೆಯ ಸಂದರ್ಭಗಳು ಮತ್ತು ನಂತರ ನೀವು 5G ACIA ಅನ್ನು ಹೊಂದಿದ್ದೀರಿ ಇದು ಮೂಲತಃ OT ಉದ್ಯಮವನ್ನು ಒಂದುಗೂಡಿಸುತ್ತದೆ OT ಎಂದರೆ ICT ಉದ್ಯಮಗಳ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಉದ್ಯಮಗಳು ಮತ್ತು ಉದ್ಯಮಗಳಿಗೆ 5G ಅನ್ನು ಸಕ್ರಿಯಗೊಳಿಸಲು ಶೈಕ್ಷಣಿಕ ತಂತ್ರಜ್ಞಾನದ ಉದ್ಯಮಗಳು ಆದ್ದರಿಂದ ಮೂಲತಃ ಇದು ಕೈಗಾರಿಕೆಗಳಿಗೆ 5G ACIA ಮತ್ತು IEEE ಗಾಗಿ 5G ಕುರಿತು ಮಾತನಾಡುತ್ತಿದೆ 802 1Q ಎತರ್ನೆಟ್ ಪ್ರೋಟೋಕಾಲ್ ಅನ್ನು ಬೆಂಬಲಿಸುವ TSN ನಂತಹ ವಿಭಿನ್ನ ಪ್ರೋಟೋಕಾಲ್ಗಳನ್ನು ಹೊಂದಿದೆ ಆದ್ದರಿಂದ 3GPP ಬಿಡುಗಡೆ 16 ಈ ವಿಭಿನ್ನ ಬಳಕೆಯ ಸಂದರ್ಭಗಳಲ್ಲಿ ವಿಭಿನ್ನ ಬಳಕೆಯ ಪ್ರಕರಣಗಳಿಗೆ ಬೆಂಬಲವನ್ನು ಹೊಂದಿದೆ ಇವುಗಳನ್ನು ಮೂಲತಃ 3GPP ಡಾಕ್ಯುಮೆಂಟ್ನಲ್ಲಿ ಪಟ್ಟಿ ಮಾಡಲಾಗಿದೆ ಆದ್ದರಿಂದ ಮೊದಲನೆಯದು ನೈಜ ಬೌಂಡ್ ಸಮೂಹ ಸಾರಿಗೆ ಕಟ್ಟಡ ಯಾಂತ್ರೀಕೃತಗೊಂಡ ಸ್ಮಾರ್ಟ್ ಆರೋಗ್ಯ ಸ್ಮಾರ್ಟ್ ಸಿಟಿ ಭವಿಷ್ಯದ ಕಾರ್ಖಾನೆಗಳು ಸ್ಮಾರ್ಟ್ ಕೃಷಿ ಕೇಂದ್ರೀಕೃತ ವಿದ್ಯುತ್ ಉತ್ಪಾದನೆ ವಿದ್ಯುತ್ ಶಕ್ತಿ ವಿತರಣೆ ಕಾರ್ಯಕ್ರಮ ತಯಾರಿಕೆ ಮತ್ತು ವಿಶೇಷ ಬೆಂಬಲಕ್ಕಾಗಿ ಬೆಂಬಲವಾಗಿದೆ ಈವೆಂಟ್ಗಳು ಇವು ವಿಭಿನ್ನ ಬಳಕೆಯ ಸಂದರ್ಭಗಳಾಗಿವೆ ಇವುಗಳನ್ನು 3GPP ಬಿಡುಗಡೆ 16 ಬೆಂಬಲಿಸುತ್ತದೆ ಭವಿಷ್ಯದ ಕಾರ್ಖಾನೆಗಳು ಇಲ್ಲಿ ಮೂಲಭೂತವಾಗಿ ನಾವು ಭಾರೀ ಕೈಗಾರಿಕೆಗಳಿಗೆ ಪ್ರಾಥಮಿಕವಾಗಿ ತೈಲ ಸಂಸ್ಕರಣಾಗಾರಗಳು ಗಣಿಗಾರಿಕೆ ಉದ್ಯಮಗಳು ಉತ್ಪಾದನಾ ಉದ್ಯಮಗಳು ಗೋದಾಮುಗಳು ಮತ್ತು ಹೀಗೆ ವಿವಿಧ ವ್ಯವಸ್ಥೆಗಳ ಹಿತಾಸಕ್ತಿಗಳನ್ನು ಪೂರೈಸುವ ಬಗ್ಗೆ ಮಾತನಾಡುತ್ತಿದ್ದೇವೆ ಉದಾಹರಣೆಗೆ ಚಲನೆಯ ನಿಯಂತ್ರಣವು ಬಹಳ ಮುಖ್ಯ ರೊಬೊಟಿಕ್ ಯಂತ್ರೋಪಕರಣಗಳು ಸಂವೇದಕ ಜಾಲಗಳು ಬೃಹತ್ ನಿಸ್ತಂತು ಸಂವೇದಕ ಜಾಲಬಂಧ ನಿಯೋಜನೆ ಆದ್ದರಿಂದ ಇವೆಲ್ಲವೂ ಭವಿಷ್ಯದ ಕಾರ್ಖಾನೆಗಳ ಸ್ಮಾರ್ಟ್ ಕಾರ್ಖಾನೆಗಳಿಗೆ ನಿರ್ದಿಷ್ಟವಾದ ಅವಶ್ಯಕತೆಗಳಾಗಿವೆ ಆದ್ದರಿಂದ ಈ ವಿಭಿನ್ನ ಉದ್ಯಮಗಳಲ್ಲಿ ವಿಭಿನ್ನ ಖಾಸಗಿ ನೆಟ್ವರ್ಕ್ಗಳನ್ನು ನಿರ್ಮಿಸಲು 5G ತಂತ್ರಜ್ಞಾನವನ್ನು ಬಳಸಬಹುದು ಆದ್ದರಿಂದ ನಮ್ಮ 5G ಹೊಸ ರೇಡಿಯೊದಲ್ಲಿ ಈ 5G ಇದೆ ಇದು ವಿಭಿನ್ನ ಬ್ಯಾಂಡ್ ವಿಶೇಷಣಗಳನ್ನು ಹೊಂದಿರುವ ಈ ಹೈ ಬ್ಯಾಂಡ್ ಇದು ಮೂಲತಃ ಈ 24 ಗಿಗಾ ಹರ್ಟ್ಜ್ ಬ್ಯಾಂಡ್ ಈ ಮಿಲಿಮೀಟರ್ಗಿಂತ ಹೆಚ್ಚು ಮಿಲಿಮೀಟರ್ ತರಂಗ ಸಂವಹನವನ್ನು ಬೆಂಬಲಿಸುತ್ತದೆ ನಂತರ ನಾವು ಸಣ್ಣ ಪ್ರಮಾಣದ ಖಾಸಗಿ ನೆಟ್ವರ್ಕ್ ಸಂವಹನಕ್ಕಾಗಿ ಇದನ್ನು ಹೊಂದಿದ್ದೇವೆ ಸಣ್ಣ ಸೆಲ್ ನಿಯೋಜನೆಗಳು ಫೆಮ್ಟೋಸೆಲ್ಗಳು ಪಿಕೋಸೆಲ್ಗಳು ಇಂಟಿಗ್ರೇಟೆಡ್ ವೈ ಫೈ ರೂಪದಲ್ಲಿಯೂ ಇವೆ ಈ ಸಾಧನದಿಂದ ಸಾಧನದ ಸಂವಹನಕ್ಕೆ ಮೂಲಭೂತವಾಗಿ ನೀವು ಒಂದು ಸಾಧನವು ಒಂದು ರೀತಿಯ ಸೆಲ್ಯುಲಾರ್ ಸಂವಹನವನ್ನು ಬೆಂಬಲಿಸುವ ಒಂದು ಸಾಧನದೊಂದಿಗೆ ಮತ್ತೊಂದು ಸೆಲ್ಯುಲಾರ್ ಸಂವಹನವನ್ನು ಬೆಂಬಲಿಸುವ ಮತ್ತೊಂದು ಸಾಧನದ ಬಗ್ಗೆ ಮಾತನಾಡುತ್ತಿದ್ದೀರಿ ಆದರೆ ಅದೇ ಸೆಲ್ಯುಲಾರ್ ಸಂವಹನವು ಮೂಲಭೂತವಾಗಿ ಕೆಲವು ರೀತಿಯ ಕೇಂದ್ರೀಕೃತ ನಿಯಂತ್ರಕವನ್ನು ಒಳಗೊಳ್ಳದೆ ನೇರ ಸಂವಹನ ಸಾಧನವಾಗಿದೆ ನಿರ್ವಹಿಸಲಾಗುವುದು ಮತ್ತು ಅದು ಕೆಲವೊಮ್ಮೆ ಅಗತ್ಯವಾಗಿರುತ್ತದೆ ಮತ್ತು ಇದು ವಿಶೇಷವಾಗಿ ಕೈಗಾರಿಕಾ ಸಂದರ್ಭದಲ್ಲಿ ತುಂಬಾ ಉಪಯುಕ್ತವಾಗಿರುತ್ತದೆ ಏಕೆಂದರೆ ಒಂದು ಯಂತ್ರವು ನೇರವಾಗಿ ಇನ್ನೊಂದು ಯಂತ್ರದೊಂದಿಗೆ ಮಾತನಾಡಲು ಬಯಸಬಹುದು ಮತ್ತು ನೀವು ಈ ಯಂತ್ರದಿಂದ ಕೇಂದ್ರ ನಿಯಂತ್ರಕಕ್ಕೆ ಮತ್ತು ನಂತರ ನಿಯಂತ್ರಕದಿಂದ ಇನ್ನೊಂದು ಯಂತ್ರಕ್ಕೆ ಪ್ಯಾಕೆಟ್ಗಳನ್ನು ಕಳುಹಿಸಲು ಬಯಸುವುದಿಲ್ಲ ಆದ್ದರಿಂದ ಸಾಧನದಿಂದ ಸಾಧನದ ಸಂವಹನವು ವ್ಯವಸ್ಥೆಯಲ್ಲಿನ ಸಂವಹನದ ಒಟ್ಟಾರೆ ಸುಪ್ತತೆಯನ್ನು ಕಡಿತಗೊಳಿಸುತ್ತದೆ ಆದ್ದರಿಂದ ನಾವು ಈ 5G NR ಬಗ್ಗೆ ಮಾತನಾಡೋಣ ಆದ್ದರಿಂದ ಈಗ ಇದು 3GPP ಪ್ರೋಟೋಕಾಲ್ ಅನ್ನು ಒದಗಿಸುತ್ತದೆ ಇದು ಹೊಸ ಏರ್ ಇಂಟರ್ಫೇಸ್ ಅನ್ನು ಒದಗಿಸುತ್ತದೆ ಮತ್ತು ವರ್ಧಿತ ಮೊಬೈಲ್ ಬ್ರಾಡ್ಬ್ಯಾಂಡ್ eMBB ಬೃಹತ್ ಯಂತ್ರದ ಪ್ರಕಾರದ ಸಂವಹನ mMTC ಮತ್ತು ಅಲ್ಟ್ರಾ ವಿಶ್ವಾಸಾರ್ಹ ಕಡಿಮೆ ಲೇಟೆನ್ಸಿ ಸಂವಹನ uRLLCC ಯಂತಹ ವಿವಿಧ ITU ಸೇವಾ ವಿಭಾಗಗಳೊಂದಿಗೆ ಜೋಡಿಸಲ್ಪಟ್ಟಿದೆ ಆದ್ದರಿಂದ ವಿನ್ಯಾಸದ ಉದ್ದೇಶಗಳು ಹಿಂದುಳಿದ ಹೊಂದಾಣಿಕೆಯನ್ನು ನೀಡುವುದು ಅಂದರೆ ಈ ತಂತ್ರಜ್ಞಾನಗಳ ಸಹಾಯದಿಂದ ವಿಭಿನ್ನ ಸಾಧನಗಳನ್ನು ಸಂಪರ್ಕಿಸುವುದು ಮತ್ತು ಹಿಂದಿನ ಹಿಂದುಳಿದ ಹೊಂದಾಣಿಕೆಯಲ್ಲಿ ನಾವು ಬೆಂಬಲಿಸುವ ತಂತ್ರಜ್ಞಾನಗಳನ್ನು ಈ ವಿಭಿನ್ನ ತಂತ್ರಜ್ಞಾನಗಳಿಂದ ಬೆಂಬಲಿಸಲಾಗುತ್ತದೆ ಮತ್ತು ವಿವಿಧ ಮಾರಾಟಗಾರರಿಂದ ಉತ್ಪಾದಿಸಲ್ಪಟ್ಟ ವಿವಿಧ ವೈವಿಧ್ಯಮಯ ಸಾಧನಗಳಾದ್ಯಂತ ಬಹುಮುಖ ಸಂಪರ್ಕಗಳು ಸಂಪರ್ಕಗಳನ್ನು ಸಕ್ರಿಯಗೊಳಿಸುತ್ತದೆ ಮಾನದಂಡಗಳು ಮತ್ತು ಸಣ್ಣ ಸಾಧನದ ದೊಡ್ಡ ಸಾಧನ ಸಾಧನಗಳು ವಿಭಿನ್ನ ವೇಗವನ್ನು ಬೆಂಬಲಿಸುವ PC ಯಿಂದ PLC PLC ಗೆ ಬೇರೆ ಯಾವುದಾದರೂ ಒಂದು ಸಣ್ಣ ಕಡಿಮೆ ಚಲನೆಯ ಸಾಧನದೊಂದಿಗೆ ಹೆಚ್ಚಿನ ಚಲನೆಯ ಸಾಧನವಾಗಿದೆ ಈ NR ನ ಸಹಾಯದಿಂದ ಈ ಎಲ್ಲಾ ವಿಭಿನ್ನ ರೀತಿಯ ವೈವಿಧ್ಯಮಯ ಸಂವಹನಗಳನ್ನು ಬೆಂಬಲಿಸಬಹುದು ಸಣ್ಣ ಪ್ರಮಾಣದ ನಿಯೋಜನೆಯು ಇಲ್ಲಿ ನಾವು ಬ್ಯಾಕ್ಹಾಲ್ನಲ್ಲಿನ ಹೊರೆಯನ್ನು ನಿವಾರಿಸುವುದು ಶಕ್ತಿಯ ದಕ್ಷತೆಯನ್ನು ಸುಧಾರಿಸುವುದು ಮತ್ತು ಸತ್ತ ವಲಯಗಳನ್ನು ಕಡಿಮೆಗೊಳಿಸುವಂತಹ ವಿಭಿನ್ನ ಉದ್ದೇಶಗಳನ್ನು ತಿಳಿಸುವ ಬಗ್ಗೆ ಮಾತನಾಡುತ್ತಿದ್ದೇವೆ ಡೆಡ್ ಝೋನ್ಗಳು ಮೂಲತಃ ನೆಟ್ವರ್ಕ್ ಸಿಗ್ನಲ್ಗಳನ್ನು ತಲುಪದಿರುವಂತಹವುಗಳು ಕೆಲವು ಡೆಡ್ ಝೋನ್ಗಳಿದ್ದರೆ ಅಲ್ಲಿ ಸಿಗ್ನಲ್ಗಳು ತಲುಪದಿದ್ದಲ್ಲಿ ಸಣ್ಣ ಸೆಲ್ ನಿಯೋಜನೆಯು ಸತ್ತವರಲ್ಲಿ ಈ ರೀತಿಯ ಸಂಪರ್ಕವನ್ನು ನೀಡಲು ಸಿಗ್ನಲ್ಗಳನ್ನು ತಲುಪಲು ಸಾಧ್ಯವಾಗದ ವಲಯಗಳು ಸಹಾಯ ಮಾಡುತ್ತದೆ ಆದ್ದರಿಂದ ಆಪರೇಟಿಂಗ್ ಫ್ರೀಕ್ವೆನ್ಸಿ ಈ ಸಣ್ಣ ಕೋಶಗಳು ಪರವಾನಗಿ ಪಡೆದ ಸ್ಪೆಕ್ಟ್ರಮ್ ಮತ್ತು ಪರವಾನಗಿ ಪಡೆದ ವಿನಾಯಿತಿ ಸ್ಪೆಕ್ಟ್ರಮ್ ಎರಡನ್ನೂ ಬೆಂಬಲಿಸುತ್ತವೆ ಆದ್ದರಿಂದ ಈ ಎರಡೂ ರೀತಿಯ ಸ್ಪೆಕ್ಟ್ರಮ್ಗಳಿಂದ ಇದನ್ನು ಬೆಂಬಲಿಸಬಹುದು ಸಾಧನದಿಂದ ಸಾಧನಕ್ಕೆ ಸಂವಹನ ಇಲ್ಲಿ ನಾವು ಈ ರೀತಿಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಯಂತ್ರ 1 ಯಂತ್ರ 2 ಅವರು ಪರಸ್ಪರ D2D ಲಿಂಕ್ನೊಂದಿಗೆ ಮಾತನಾಡಬಹುದು ಮತ್ತೊಮ್ಮೆ ಯಂತ್ರದಿಂದ ಯಂತ್ರಕ್ಕೆ 3 ಮತ್ತೊಂದು D2D ಲಿಂಕ್ ಸಾಧನದಿಂದ ಸಾಧನದ ಸಂವಹನವು ಮೂಲತಃ ಸಮಯ ಅಥವಾ ಸಂವಹನದ ಸುಪ್ತತೆಯನ್ನು ಕಡಿತಗೊಳಿಸುತ್ತದೆ ಆದ್ದರಿಂದ ಇವು D2D ಲಿಂಕ್ಗಳು ಇದು ಒಂದು ಇದು ಇನ್ನೊಂದು ಮತ್ತು ಸಾಂಪ್ರದಾಯಿಕ ಲಿಂಕ್ಗಳಿಗೆ ವ್ಯತಿರಿಕ್ತವಾಗಿ ನಾವು ಅದರ ಬಗ್ಗೆ ಮಾತನಾಡುತ್ತಿದ್ದೇವೆ ಸಾಂಪ್ರದಾಯಿಕವಾಗಿ ಏನಾಗುತ್ತದೆ ಎಂದರೆ ಯಂತ್ರವು ಡೇಟಾ 2 ಅಥವಾ ಪ್ಯಾಕೆಟ್ಗಳನ್ನು ಪ್ರವೇಶ ಬಿಂದುವಿಗೆ ಕಳುಹಿಸುತ್ತದೆ ಮತ್ತು ಪ್ರವೇಶ ಬಿಂದುದಿಂದ ಅದು ಯಂತ್ರ 2 ಗೆ ಬರಲಿದೆ ಬದಲಿಗೆ ಈ ರೀತಿಯ ನೇರ ಯಂತ್ರಕ್ಕೆ ಯಂತ್ರ ಸಂವಹನ ನಡೆಯುತ್ತದೆ ಆದ್ದರಿಂದ ಒಟ್ಟಾರೆ ಉದ್ದೇಶವು ಲೇಟೆನ್ಸಿ ಹೆಚ್ಚಳದ ಥ್ರೋಪುಟ್ ಅನ್ನು ಕಡಿಮೆ ಮಾಡುವುದು ಮತ್ತು ಬೆನ್ನುಮೂಳೆಯ ನೆಟ್ವರ್ಕ್ ಕೋರ್ ನೆಟ್ವರ್ಕ್ಗೆ ಹೊರೆಯನ್ನು ತೊಡೆದುಹಾಕುವುದು ಇದು ಈಗ ಬಹಳ ಮುಖ್ಯವಾದ ತಂತ್ರಜ್ಞಾನವಾಗಿದೆ ಇದು ಅತ್ಯಂತ ಜನಪ್ರಿಯವಾಗಿರುವ ಸ್ಪರ್ಶ ಇಂಟರ್ನೆಟ್ ಆಗಿದೆ ಇದು ಮೂಲತಃ ಸ್ಪರ್ಶದ ಸಂದರ್ಭದಲ್ಲಿ ಡೇಟಾ ಪ್ರಸರಣವನ್ನು ಬೆಂಬಲಿಸುತ್ತದೆ ಸ್ಪರ್ಶ ಸಂವೇದನೆಯ ಸಾಧನಗಳ ನೈಜ ಸಮಯದ ಪ್ರಸರಣವನ್ನು ನೀಡುತ್ತದೆ ಮತ್ತು ಅವುಗಳನ್ನು ಸಕ್ರಿಯಗೊಳಿಸುತ್ತದೆ ಆದ್ದರಿಂದ ಮಾನವ ಯಂತ್ರದ ಪರಸ್ಪರ ಕ್ರಿಯೆಗೆ ಹೊಸ ಮುಖವನ್ನು ಒದಗಿಸುತ್ತದೆ ವಿಶೇಷವಾಗಿ HCI BCI ಸಂದರ್ಭದಲ್ಲಿ ಈ ಸ್ಪರ್ಶದ ಇಂಟರ್ನೆಟ್ ಬಹಳ ಜನಪ್ರಿಯವಾಗಿದೆ ಹ್ಯಾಪ್ಟಿಕ್ ಸಂವಹನವು ಹ್ಯಾಪ್ಟಿಕ್ ಸಂವಹನವನ್ನು ಒದಗಿಸುತ್ತದೆ ಅಂದರೆ 1 ಮಿಲಿಸೆಕೆಂಡ್ಗಿಂತ ಕಡಿಮೆ ಅಂತ್ಯದಿಂದ ಅಂತ್ಯದ ಸುಪ್ತತೆಯನ್ನು RTT ಬೆಂಬಲಿಸುತ್ತದೆ ಹ್ಯಾಪ್ಟಿಕ್ ಕಮ್ಯುನಿಕೇಶನ್ ಆರ್ಕಿಟೆಕ್ಚರ್ ಅನ್ನು ಇಲ್ಲಿ ನೀಡಲಾಗಿದೆ ಆದ್ದರಿಂದ ನಾವು ಈ ಮಾನವ ಇಂಟರ್ಫೇಸ್ ಅನ್ನು ಹೊಂದಿದ್ದೇವೆ ನಾವು ಈ ಮಾನವ ಇಂಟರ್ಫೇಸ್ ಅನ್ನು ಹೊಂದಿದ್ದೇವೆ ಇದು ಈ ಮಾನವ ಇಂಟರ್ಫೇಸ್ ನಮ್ಮಲ್ಲಿ ಈ ರಿಮೋಟ್ ಯಂತ್ರಗಳಿವೆ ಮತ್ತು ನಡುವೆ ನಾವು ಈ ಸ್ಪರ್ಶ ಸಕ್ರಿಯಗೊಳಿಸಿದ ಕೋರ್ ನೆಟ್ವರ್ಕ್ ಅನ್ನು ಹೊಂದಿದ್ದೇವೆ ಮತ್ತು ಈ ಒಟ್ಟಾರೆ ಹ್ಯಾಪ್ಟಿಕ್ ಸಂವಹನ ವಾಸ್ತುಶಿಲ್ಪವನ್ನು ಇಲ್ಲಿ ತೋರಿಸಲಾಗಿದೆ ಆದ್ದರಿಂದ ಹೆಚ್ಚಿನ ವಿವರಗಳಿಗಾಗಿ ಈ ನಿರ್ದಿಷ್ಟ ಕಾಗದವನ್ನು ನೋಡಲು ನಿಮ್ಮನ್ನು ಪ್ರೋತ್ಸಾಹಿಸಲಾಗುತ್ತದೆ ಇದು 5G ಸ್ಪರ್ಶ ಇಂಟರ್ನೆಟ್ನಲ್ಲಿ ಹ್ಯಾಪ್ಟಿಕ್ ಸಂವಹನದ ಕುರಿತು ಮಾತನಾಡುತ್ತಿದೆ ಆದ್ದರಿಂದ ಜೋಡಿ 5G ಟ್ಯಾಕ್ಟೈಲ್ ಇಂಟರ್ನೆಟ್ನಲ್ಲಿ ಹ್ಯಾಪ್ಟಿಕ್ ಸಂವಹನವನ್ನು ಈ ನಿರ್ದಿಷ್ಟ ಕಾಗದದಲ್ಲಿ ಮಾತನಾಡಲಾಗಿದೆ ಆದ್ದರಿಂದ ಈ ಕಾರ್ಯವಿಧಾನಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದರ ಕುರಿತು ಹೆಚ್ಚಿನ ವಿವರಗಳನ್ನು ತಿಳಿಯಲು ಈ ನಿರ್ದಿಷ್ಟ ಕಾಗದದ ಮೂಲಕ ಹೋಗಲು ನಾನು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ ಆದ್ದರಿಂದ ಅವಶ್ಯಕತೆಗಳನ್ನು ಪೂರೈಸುವ ವಿಷಯದಲ್ಲಿ ಅಲ್ಟ್ರಾ ರೆಸ್ಪಾನ್ಸಿವ್ ಸಂಪರ್ಕದ ಅವಶ್ಯಕತೆಗಳು 1 ಮಿಲಿಸೆಕೆಂಡ್ನ ಸುಪ್ತತೆ ಅಲ್ಟ್ರಾ ವಿಶ್ವಾಸಾರ್ಹ ಸಂವಹನ ಸರ್ವತ್ರ ಸಂಪರ್ಕ ವ್ಯಾಪಕ ವ್ಯಾಪ್ತಿಯ ವ್ಯಾಪ್ತಿ ಭದ್ರತೆ ಗೌಪ್ಯತೆ ಸ್ಪರ್ಶ ಡೇಟಾ ವಿನಿಮಯ ಅಂಚಿನ ಬುದ್ಧಿವಂತಿಕೆ ಅಂದರೆ ದತ್ತಾಂಶದ ಮೂಲಕ್ಕೆ ಹತ್ತಿರದಲ್ಲಿ ಈ ಕೆಲವು ಪ್ರಕ್ರಿಯೆಗಳನ್ನು ಸರ್ವರ್ಗಳಿಗೆ ಬ್ಯಾಕ್ ಎಂಡ್ಗೆ ಕಳುಹಿಸುವ ಬದಲು ಮಾಡಲಾಗುತ್ತದೆ ಮತ್ತು ಮುಂದಿನ ಪ್ರಕ್ರಿಯೆಗಾಗಿ ಅಂಚಿನ ಬುದ್ಧಿವಂತಿಕೆ ಅಂಚಿಗೆ ಹತ್ತಿರವಿರುವ ಬುದ್ಧಿವಂತಿಕೆ ಅಂದರೆ ಡೇಟಾದ ಉತ್ಪಾದನೆಯ ಮೂಲವನ್ನು ಸ್ಪರ್ಶ ಇಂಟರ್ನೆಟ್ನೊಂದಿಗೆ ನಿರ್ವಹಿಸಲಾಗುವುದು ಸ್ಪರ್ಶದ ಇಂಟರ್ನೆಟ್ SDN ಅನ್ನು SDN ತಂತ್ರಜ್ಞಾನ MIMO MEC ಮೊಬೈಲ್ ಏಡ್ಸ್ ಕಂಪ್ಯೂಟಿಂಗ್ ಮತ್ತು ನೆಟ್ವರ್ಕ್ ಕಾರ್ಯ ವರ್ಚುವಲೈಸೇಶನ್ ಅನ್ನು ಹೆಚ್ಚು ಬಳಸಲಾಗಿದೆ ಎಂಬುದನ್ನು ಅರಿತುಕೊಳ್ಳಲು ವಿಭಿನ್ನ ಮಾರ್ಗಗಳಿವೆ ಕೈಗಾರಿಕಾ ಯಾಂತ್ರೀಕೃತಗೊಂಡ ಸ್ವಾಯತ್ತ ಚಾಲನೆ ರೊಬೊಟಿಕ್ಸ್ ಆರೋಗ್ಯ ರಕ್ಷಣೆ ವರ್ಚುವಲ್ ಆಗ್ಮೆಂಟೆಡ್ ರಿಯಾಲಿಟಿ ವರ್ಚುವಲ್ ರಿಯಾಲಿಟಿ ವರ್ಧಿತ ರಿಯಾಲಿಟಿ ಗೇಮಿಂಗ್ UAV ಗಳು ಮತ್ತು ಮುಂತಾದವುಗಳಿಗಾಗಿ ಅಪ್ಲಿಕೇಶನ್ಗಳು ಮುಂದೆ ಈ ನಿರ್ದಿಷ್ಟ ಪ್ರೋಟೋಕಾಲ್ URLLC ಬರುತ್ತದೆ ಅದು ಅಲ್ಟ್ರಾ ವಿಶ್ವಾಸಾರ್ಹ ಕಡಿಮೆ ಸುಪ್ತ ಸಂವಹನವಾಗಿದೆ ಆದ್ದರಿಂದ ಕೈಗಾರಿಕಾ ಸನ್ನಿವೇಶಗಳಿಗೆ ಇದು ಸಾಕಷ್ಟು ಆಕರ್ಷಕವಾಗಿದೆ ಎಂದು ನೀವು ಅರ್ಥಮಾಡಿಕೊಳ್ಳಬಹುದು ಆದ್ದರಿಂದ ಇಲ್ಲಿ ಅವಶ್ಯಕತೆಗಳು 99 9999 ಶೇಕಡಾ ಲಭ್ಯತೆಯ ಕ್ರಮದಲ್ಲಿ ಲಭ್ಯತೆಯನ್ನು ಹೊಂದಿರಬೇಕು ನೆಟ್ವರ್ಕ್ 6 ನೈನ್ಗಳಲ್ಲಿ 99 9999 ಪ್ರತಿಶತದಷ್ಟು ಲಭ್ಯವಿರುತ್ತದೆ ಆದ್ದರಿಂದ ಹೆಚ್ಚಿನ ಮಟ್ಟದ ಲಭ್ಯತೆ ನಂತರ 1 ಮಿಲಿಸೆಕೆಂಡ್ ವಿಶ್ವಾಸಾರ್ಹತೆಯ ಕ್ರಮದಲ್ಲಿ 10 ಕ್ಕಿಂತ ಕಡಿಮೆ ಅವಧಿಯಲ್ಲಿ ವಿದ್ಯುತ್ ಮೈನಸ್ 5 ಸ್ಥಗಿತ ಸಂಭವನೀಯತೆ ಪ್ಯಾಕೆಟ್ ಗಾತ್ರ ಮೂವತ್ತರಿಂದ 200 ಬೈಟ್ಗಳು ಮತ್ತು ಚಿಕ್ಕದಾದ ಪ್ರಸರಣ ಅವಧಿ ವಿನ್ಯಾಸ ಸವಾಲುಗಳು ಥ್ರೋಪುಟ್ ಲೇಟೆನ್ಸಿ RTT TTL ಕ್ಷಮಿಸಿ TTL ಮತ್ತು TTL TTI ಗೆ ಸಂಬಂಧಿಸಿದಂತೆ ಸಾಂಪ್ರದಾಯಿಕ ಸಂವಹನ ವ್ಯವಸ್ಥೆಗಳೊಂದಿಗೆ ವಿಭಿನ್ನ ಸವಾಲುಗಳಿವೆ ಆದ್ದರಿಂದ TTI ಮೂಲತಃ ಪ್ರಸರಣ ಸಮಯದ ಮಧ್ಯಂತರವಾಗಿದೆ TTI ನಂತರ ಪ್ರಕ್ರಿಯೆ ವಿಳಂಬ ಪ್ರಕ್ರಿಯೆ ವಿಳಂಬ TTI ಸುಪ್ತತೆ ಇವೆಲ್ಲವೂ ಸಾಕಷ್ಟು ಹೆಚ್ಚು ಸಾಂಪ್ರದಾಯಿಕ ಸಂವಹನ ವ್ಯವಸ್ಥೆಗಳೊಂದಿಗೆ ಥ್ರೋಪುಟ್ ಸೇರಿದಂತೆ ಸಾಕಷ್ಟು ಹೆಚ್ಚು ಇಲ್ಲಿ ನಮಗೆ ಕಡಿಮೆ TTI ವ್ಯವಸ್ಥೆಗಳು ಬೇಕಾಗುತ್ತವೆ ಇದು ವೇಗವಾದ ಸಂವಹನ ತ್ವರಿತ ಸಂವಹನ ದೊಡ್ಡ ಸಿಗ್ನಲ್ ಓವರ್ಹೆಡ್ನೊಂದಿಗೆ ಕಡಿಮೆ ಲೇಟೆನ್ಸಿ ಸಂವಹನವನ್ನು ಒದಗಿಸುತ್ತದೆ ಆದ್ದರಿಂದ ಮೂಲತಃ ಅದರ ಮೇಲಿನ ಸಿಗ್ನಲ್ ಹೆಚ್ಚಾಗಲಿದೆ ಹೆಚ್ಚುವರಿಯಾಗಿ ದೋಷಗಳನ್ನು ಎದುರಿಸುವ ದೋಷಗಳ ಸವಾಲುಗಳೊಂದಿಗೆ ನಾವು ನಿರ್ಮಿಸಿದ್ದೇವೆ ನಾವು ದೋಷ ಪೀಡಿತ ಸವಾಲುಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಇದು ವಿಶ್ವಾಸಾರ್ಹತೆಯನ್ನು ಕಡಿಮೆ ಮಾಡುತ್ತದೆ ವಿಭಿನ್ನ ವಿಧಾನಗಳಿವೆ ಕಡಿಮೆ TTI ಗಳು ಅಥವಾ ಕಡಿಮೆ TTL ಯಾವುದೇ ತೂಕವು ಒಂದೇ ಆಗಿರುತ್ತದೆ ನಾವು ಕಡಿಮೆ TTL ಅಗತ್ಯತೆಗಳು ಮೈಕ್ರೋ ಸ್ಕೇಲ್ನಲ್ಲಿ ಸಣ್ಣ ಸ್ಲಾಟ್ ಉದ್ದಗಳು ಹೊಂದಿಕೊಳ್ಳುವ ಟ್ರಾನ್ಸ್ಮಿಷನ್ ಫ್ರೇಮ್ ರಚನೆ ನಂತರ ಆರ್ಥೋಗೋನಲ್ ಫ್ರೀಕ್ವೆನ್ಸಿ ವಿಭಾಗದ ಮಲ್ಟಿಪ್ಲೆಕ್ಸಿಂಗ್ ಚಿಹ್ನೆಗಳನ್ನು ಕಡಿಮೆ ಮಾಡುವುದು ಚಿಹ್ನೆ ಅವಧಿಯನ್ನು ಕಡಿಮೆ ಮಾಡುವುದು ಹೀಗೆ ಇವೆಲ್ಲವೂ ದುರ್ಬಲ ಮಿಷನ್ ಕ್ರಿಟಿಕಲ್ ಅಪ್ಲಿಕೇಶನ್ಗಳಲ್ಲಿ ಬಳಸಲು ಆಕರ್ಷಕವಾಗಿದೆ ಮೊದಲ HARQ ಮರುಪ್ರಸಾರ ಯೋಜನೆ HARQ ಹೈಬ್ರಿಡ್ ARQ ಅನ್ನು ಸೂಚಿಸುತ್ತದೆ ARQ ಸ್ವಯಂಚಾಲಿತ ಮರುಪ್ರಸಾರ ವಿನಂತಿಯಾಗಿದೆ ಮತ್ತು ಮೂಲತಃ ಈ ಮೊದಲ HARQ ಮೂಲತಃ ಸ್ವೀಕರಿಸಿದ ಚಿಹ್ನೆಯ ನಿಖರತೆಯನ್ನು ಊಹಿಸುವ ಕಾರ್ಯವಿಧಾನದ ಮೂಲಕ ಮೊದಲು ಅದನ್ನು ಡಿಕೋಡ್ ಮಾಡುವ ಮೊದಲು ಮರುಪ್ರಸಾರವನ್ನು ನೋಡಿಕೊಳ್ಳುತ್ತದೆ ಪ್ರಯೋಜನವೆಂದರೆ ಇದು ಪ್ರಕ್ರಿಯೆಯ ಸಮಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಅನನುಕೂಲವೆಂದರೆ ಅದು ತಪ್ಪು ಧನಾತ್ಮಕ ದೋಷಗಳಿಗೆ ಕಾರಣವಾಗುತ್ತದೆ ನಂತರ ಮಿಲಿಮೀಟರ್ ತರಂಗ ಸಂವಹನ ಬರುತ್ತದೆ ಅಲ್ಲಿ ಸ್ಪೆಕ್ಟ್ರಮ್ 30 ರಿಂದ 300 ಗಿಗಾ ಹರ್ಟ್ಜ್ ಬ್ಯಾಂಡ್ನ ಈ ನಿರ್ದಿಷ್ಟ ಬ್ಯಾಂಡ್ನಲ್ಲಿ ಸಂವಹನ ನಡೆಯುತ್ತದೆ ಮತ್ತು ಇದು ಮೂಲತಃ ವಿಶೇಷವಾಗಿ ಒಳಾಂಗಣ ಸಂವಹನಕ್ಕಾಗಿ ಅಲ್ಲಿ ಡೆಡ್ ಝೋನ್ಗಳಿವೆ ಮತ್ತು ಇದು ವಿಶೇಷವಾಗಿ ಆಕರ್ಷಕವಾಗಿದೆ ಈ ಮಿಲಿಮೀಟರ್ ತರಂಗ ಸಂವಹನದಲ್ಲಿ ತರಂಗಾಂತರವು ಸಾಮಾನ್ಯವಾಗಿ 1 ರಿಂದ 10 ಮಿಲಿಮೀಟರ್ ಆಗಿರುತ್ತದೆ ಮತ್ತು ಈ ನಿರ್ದಿಷ್ಟ ಮಿಲಿಮೀಟರ್ ತರಂಗ ಸಂವಹನದಲ್ಲಿ ಕಡಿಮೆ ಅಂಶದ ಗಾತ್ರ ಮತ್ತು MIMO ಆಧಾರಿತ ಕಿರಿದಾದ ಕಿರಣದ ರಚನೆ ಇರುತ್ತದೆ ಆದ್ದರಿಂದ ಈ ವಿಷಯಗಳ ವಿವರಗಳಿಗಾಗಿ 2018 ರಲ್ಲಿ IEEE ನೆಟ್ವರ್ಕ್ ಮ್ಯಾಗಜೀನ್ನಲ್ಲಿ ಪ್ರಕಟವಾದ ಅತ್ಯಂತ ವಿಶ್ವಾಸಾರ್ಹ ಕಡಿಮೆ ಲೇಟೆನ್ಸಿ ಸಂವಹನ ಕಾಗದವನ್ನು ಸಾಧಿಸುವ ಈ ನಿರ್ದಿಷ್ಟ ಕಾಗದದ ಮೂಲಕ ಹೋಗಲು ನಾನು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ ಆದ್ದರಿಂದ ಇಲ್ಲಿ ಮೂಲಭೂತವಾಗಿ ನೀವು ಪಡೆಯಲು ಸಾಧ್ಯವಾಗುತ್ತದೆ ಈ ವಿಧಾನಗಳಿಗೆ ಸಂಬಂಧಿಸಿದಂತೆ ಹೆಚ್ಚು ವಿಭಿನ್ನ ರೀತಿಯ ವಿಚಾರಗಳು ಸಕ್ರಿಯಗೊಳಿಸುವ ವಿಧಾನಗಳು ವೈವಿಧ್ಯಮಯ ರಚನೆಯನ್ನು ಒಳಗೊಂಡಿರುತ್ತವೆ ಅಲ್ಲಿ ಬಹು ಸಣ್ಣ ಕೋಶಗಳೊಂದಿಗೆ ಒಂದೇ ಮ್ಯಾಕ್ರೋ ಕೋಶವನ್ನು ಬಳಸಲಾಗುತ್ತದೆ ಅಥವಾ ಪ್ರತ್ಯೇಕ ನಿಯಂತ್ರಣ ಮತ್ತು ಡೇಟಾ ಚಾನಲ್ಗಳನ್ನು ಬಳಸಬಹುದು ಆದ್ದರಿಂದ ಪ್ರತ್ಯೇಕ ನಿಯಂತ್ರಣ ಚಾನೆಲ್ ಮೈಕ್ರೋವೇವ್ ಆವರ್ತನ ಡೇಟಾ ಚಾನಲ್ಗಾಗಿ ಮಿಲಿಮೀಟರ್ ತರಂಗ ಆವರ್ತನಕ್ಕಾಗಿ ಮತ್ತು ಡ್ಯುಯಲ್ ಮೋಡ್ ಸಣ್ಣ ಕೋಶವನ್ನು ಬಳಸಬಹುದಾದ ಈ ವಿಭಿನ್ನ ಸಕ್ರಿಯಗೊಳಿಸುವ ವಿಧಾನಗಳ ಮೂಲಕ ಉಪಯೋಗಿಸಬಹುದು ಆದ್ದರಿಂದ ನಾನು ಇವುಗಳ ಬಗ್ಗೆ ಬಹಳ ವೇಗವಾಗಿ ಮಾತನಾಡುತ್ತಿದ್ದೇನೆ ನಾನು ಇವುಗಳನ್ನು ಉಲ್ಲೇಖಿಸುತ್ತಿದ್ದೇನೆ ಆದರೆ ನೀವು ನಿಜವಾಗಿಯೂ ಇವುಗಳ ಮೂಲಕ ಹೋಗಿ ವಿವರವಾಗಿ ಅರ್ಥಮಾಡಿಕೊಳ್ಳಬೇಕಾದರೆ ಹೆಚ್ಚಿನ ಸಮಯ ಬೇಕಾಗುತ್ತದೆ ಮಿಲಿಮೀಟರ್ ತರಂಗ ಅಥವಾ ಈ ತಂತ್ರಜ್ಞಾನಗಳ ಬಗ್ಗೆ ತಿಳಿದುಕೊಳ್ಳಲು ನೀವು ತುಂಬಾ ಆಸಕ್ತಿ ಹೊಂದಿದ್ದರೆ ಹೆಚ್ಚು ವಿವರವಾಗಿ ಸ್ಲೈಡ್ನ ಕೆಳಭಾಗದಲ್ಲಿ ನೀಡಲಾದ ಅನುಗುಣವಾದ ವಸ್ತು ಕಾಗದ ಮೂಲವನ್ನು ನೋಡಲು ನಾನು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ ಆದ್ದರಿಂದ ಮಿಲಿಮೀಟರ್ ತರಂಗ ಸಂವಹನದ ಅನನುಕೂಲವೆಂದರೆ ಹೆಚ್ಚಿನ ಲಾಭ ಮತ್ತು ಹೆಚ್ಚಿನ ದಿಕ್ಕಿನ ಆಂಟೆನಾಗಳ ಅವಶ್ಯಕತೆಯಿದೆ ಮತ್ತು ಈ ತಂತ್ರಜ್ಞಾನವು ಹೆಚ್ಚಿನ ನುಗ್ಗುವ ನಷ್ಟ ಮತ್ತು ನೆರಳಿನಿಂದ ಬಳಲುತ್ತಿರುವಂತಹ ವಿಭಿನ್ನ ಅನಾನುಕೂಲತೆಗಳಿವೆ ಮತ್ತು ಹಲವಾರು ಅನಾನುಕೂಲತೆಗಳಿವೆ ಇದರೊಂದಿಗೆ ನಾವು ಈ ನಿರ್ದಿಷ್ಟ ಉಪನ್ಯಾಸದ ಅಂತ್ಯಕ್ಕೆ ಬಂದಿದ್ದೇವೆ ಮತ್ತು ಕೈಗಾರಿಕಾ ಸಂವಹನದ ಸಂದರ್ಭದಲ್ಲಿ ವಿಶೇಷವಾಗಿ 5G ಮತ್ತು ಸ್ಪರ್ಶ ಅಂತರ್ಜಾಲದ ಸಹಾಯದಿಂದ ಬಳಸಬಹುದಾದ ಕೆಲವು ವಿಭಿನ್ನ ಆಧುನಿಕ ತಂತ್ರಜ್ಞಾನಗಳನ್ನು ನಾವು ನೋಡಿದ್ದೇವೆ ಆದ್ದರಿಂದ ಈ ನಿರ್ದಿಷ್ಟ ಕೋರ್ಸ್ನ ಮೊದಲ ಮಾಡ್ಯೂಲ್ನಲ್ಲಿ ನಾವು ಚರ್ಚಿಸಿದ IoT ಸಂವಹನ ತಂತ್ರಜ್ಞಾನದ ಜೊತೆಗೆ ಈ ವಿಭಿನ್ನ ಹೊಸ ಸಂವಹನ ತಂತ್ರಜ್ಞಾನಗಳನ್ನು ಬಳಸಬಹುದು ಇದರೊಂದಿಗೆ ನಾವು ಕೊನೆಗೊಳ್ಳುತ್ತೇವೆ